ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಈ ಪಾಠಕ್ಕೆ ಸುಸ್ವಾಗತ ಇಂದು ನಾವು ಗ್ರಾಹಕರ ರಕ್ಷಣೆಯ ಪಾಠವನ್ನು ಚರ್ಚಿಸುತ್ತೇವೆ ಮತ್ತು ಮುಖ್ಯವಾಗಿ1986 ರ ಸಂರಕ್ಷಣಾ ಸಂರಕ್ಷಣಾ ಕಾಯ್ದೆಯನ್ನು ಚರ್ಚಿಸುತ್ತೇವೆ ಭಾರತದ 1986 ರ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಈಗ ಚರ್ಚಿಸಲಿದ್ದೇವೆ ಈಗ ಮಾರ್ಚ್ 15 1962 ರಂದು ಯುಎಸ್ಎ ಮಾಜಿ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಯುಎಸ್ ಸೆನೆಟ್ನಲ್ಲಿ ಮೊದಲ ಬಾರಿಗೆ ಗ್ರಾಹಕರ ಹಕ್ಕುಗಳ ಬಗ್ಗೆ ಮಾತನಾಡಿದರು ಸುರಕ್ಷತೆಯ ಹಕ್ಕು ತಿಳಿಸುವ ಹಕ್ಕು ಆಯ್ಕೆ ಮಾಡುವ ಹಕ್ಕು ಮತ್ತು ಕೇಳುವ ಹಕ್ಕು ಸೇರಿದಂತೆ 4 ಗ್ರಾಹಕ ಹಕ್ಕುಗಳನ್ನು ಅವರು ಪ್ರಸ್ತಾಪಿಸಿದರು 15 ನೇ ಮಾರ್ಚ್ ಪ್ರತಿವರ್ಷ ವಿಶ್ವ ಗ್ರಾಹಕ ಹಕ್ಕುಗಳ ದಿನವಾಗಿ ಆಚರಿಸುತ್ತಿದೆ 1986 ರಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಲ್ಲಿ ಊಹಿಸಲಾಗಿರುವ 6 ಗ್ರಾಹಕ ಹಕ್ಕುಗಳನ್ನು ಭಾರತ ಗುರುತಿಸಿದೆ ಭಾರತದಲ್ಲಿ ಗ್ರಾಹಕರ ಹಕ್ಕುಗಳು ಕೆಳಕಂಡಂತಿವೆ ಜೀವ ಮತ್ತು ಆಸ್ತಿಗೆ ಅಪಾಯಕಾರಿಯಾದ ಸರಕುಗಳ ಮಾರಾಟದಿಂದ ರಕ್ಷಿಸುವ ಹಕ್ಕು ಅನ್ಯಾಯದ ವ್ಯಾಪಾರ ಅಭ್ಯಾಸಗಳಿಂದ ಗ್ರಾಹಕರನ್ನು ರಕ್ಷಿಸಲು ಗುಣಮಟ್ಟ ಪ್ರಮಾಣ ಸಾಮರ್ಥ್ಯ ಶುದ್ಧತೆ ಗುಣಮಟ್ಟ ಮತ್ತು ಉತ್ತಮ ಬೆಲೆಗಳ ಬಗ್ಗೆ ತಿಳಿಸುವ ಹಕ್ಕು ಭರವಸೆ ನೀಡುವ ಹಕ್ಕು ಸಾಧ್ಯವಾದಾಗಲೆಲ್ಲಾ ಸ್ಪರ್ಧಾತ್ಮಕ ಬೆಲೆಯಲ್ಲಿ ವಿವಿಧ ಸರಕುಗಳಿಗೆ ಪ್ರವೇಶ ಕೇಳುವ ಹಕ್ಕು ಮತ್ತು ಗ್ರಾಹಕ ಹಿತಾಸಕ್ತಿಗಳು ಸೂಕ್ತ ವೇದಿಕೆಗಳಲ್ಲಿ ಪರಿಗಣನೆಯನ್ನು ಪಡೆಯುತ್ತವೆ ಎಂದು ಭರವಸೆ ನೀಡಬೇಕು ಅನ್ಯಾಯದ ವ್ಯಾಪಾರ ಅಭ್ಯಾಸಗಳು ಅಥವಾ ಗ್ರಾಹಕರ ನಿರ್ಲಜ್ಜ ಶೋಷಣೆ ಮತ್ತು ಗ್ರಾಹಕ ಶಿಕ್ಷಣದ ಹಕ್ಕಿನ ವಿರುದ್ಧ ಪರಿಹಾರವನ್ನು ಪಡೆಯುವ ಹಕ್ಕು ಆದ್ದರಿಂದ ಕಾಯಿದೆಯ ವ್ಯಾಪ್ತಿಯನ್ನು 2002 ರಲ್ಲಿ ವಿಸ್ತರಿಸಲಾಯಿತು ಸೆಕ್ಷನ್ 2 ಒ ಅಡಿಯಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯಲ್ಲಿ ನೀಡಲಾಗಿರುವ ಸೇವೆಯ ವ್ಯಾಖ್ಯಾನವು ಸೇವೆಯಂತೆ ಓದುತ್ತದೆ ಎಂದರೆ ಸೇವೆಗೆ ಪಾವತಿಸಲು ಸಿದ್ಧರಿರುವ ಸಂಭಾವ್ಯ ಬಳಕೆದಾರರಿಗೆ ಲಭ್ಯವಿರುವ ಯಾವುದೇ ವಿವರಣೆಯ ಸೇವೆಯಾಗಿದೆ ಮತ್ತು ಬ್ಯಾಂಕಿಂಗ್ ಹಣಕಾಸು ವಿಮೆ ಸಾರಿಗೆ ಸಂಸ್ಕರಣೆ ವಿದ್ಯುತ್ ಅಥವಾ ಇತರ ಶಕ್ತಿಯ ಪೂರೈಕೆ ಮಂಡಳಿ ಅಥವಾ ವಸತಿ ಅಥವಾ ವಸತಿ ನಿರ್ಮಾಣ ಮನರಂಜನೆ ಮನೋರಂಜನೆ ಅಥವಾ ಶುದ್ಧೀಕರಣ ಅಥವಾ ಸುದ್ದಿ ಅಥವಾ ಇತರ ಮಾಹಿತಿಗಳಿಗೆ ಸಂಬಂಧಿಸಿದ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಸೀಮಿತವಾಗಿಲ್ಲ ಆದರೆ ಯಾವುದೇ ಸೇವೆಯು ಉಚಿತ ಅಥವಾ ಶುಲ್ಕ ಅಥವಾ ವೈಯಕ್ತಿಕ ಸೇವೆಗಳ ಒಪ್ಪಂದದ ಅಡಿಯಲ್ಲಿ ಸಲ್ಲಿಕೆಯಾಗಿರುವುದನ್ನು ಒಳಗೊಂಡಿರುವುದಿಲ್ಲ ಆದ್ದರಿಂದ ಉಚಿತ ವೈದ್ಯಕೀಯ ಸೇವೆಗಳು ಕಾಯಿದೆಯ ವ್ಯಾಪ್ತಿಯಿಂದ ಹೊರಗಿದೆ ಸೇವಕಿ ನೀಡುವ ಸೇವೆಗಳು ವೈಯಕ್ತಿಕ ಸೇವೆಯ ಒಪ್ಪಂದದಲ್ಲಿದೆ ಮನೆಯವರು ಯಾವುದೇ ಸಮಯದಲ್ಲಿ ಸೇವಕಿಯನ್ನು ದೂರವಿಡಬಹುದು ಆದ್ದರಿಂದ ಮನೆಯವರು ನೌಕರರ ಸೇವೆಯನ್ನು ಖರೀದಿಸುವುದಿಲ್ಲ ಅದರಂತೆ ಸೇವಕಿಯು ಸೇವೆಯನ್ನು ಒದಗಿಸುವಲ್ಲಿನ ಕೊರತೆಯ ಬಗ್ಗೆ ಮನೆಯವರು ದೂರು ನೀಡಲು ಸಾಧ್ಯವಿಲ್ಲ ಆದಾಗ್ಯೂ ವೈದ್ಯರು ತಮ್ಮ ರೋಗಿಗೆ ನೀಡುವ ಸೇವೆಯು ವೈಯಕ್ತಿಕ ಸೇವೆಗಾಗಿ ಒಪ್ಪಂದದಡಿಯಲ್ಲಿದೆ ಮತ್ತು ಆದ್ದರಿಂದ ರೋಗಿಯು ವೈದ್ಯರು ರೋಗಿಗೆ ನೀಡುವ ದೋಷಯುಕ್ತ ಸೇವೆಗೆ ದೂರು ಮತ್ತು ಪರಿಹಾರವನ್ನು ಪಡೆಯಬಹುದು ಸಂಸ್ಥೆಯು ತನ್ನ ಉದ್ಯೋಗಿಗಳಿಗೆ ಮಾತ್ರ ನಡೆಸುವ ಕ್ಯಾಂಟೀನ್ ಅಥವಾ ಸಾರಿಗೆ ಸೇವೆಗಳು ಸೇವೆಗೆ ಪಾವತಿಸಲು ಸಿದ್ಧರಿರುವ ಸಂಭಾವ್ಯ ಉದ್ಯೋಗಿಗಳಿಗೆ ತಲುಪಿಸಲು ಅಲ್ಲ ಆದ್ದರಿಂದ ಅಂತಹ ಸೇವೆಗಳು ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ರ ವ್ಯಾಪ್ತಿಯಲ್ಲಿಲ್ಲ ಸಂಸ್ಥೆಯ ಉದ್ಯೋಗಿಗಳು ಕೆಲಸದ ಮೇಲೆ ಮುಷ್ಕರ ಮಾಡಲು ನಿರ್ಧರಿಸಿದಾಗ ಸಂಸ್ಥೆಯು ಮುಷ್ಕರ ಸನ್ನಿಹಿತವಾದಾಗ ಪ್ರಮುಖ ಪತ್ರಿಕೆಯಲ್ಲಿ ಜಾಹೀರಾತನ್ನು ಹಾಕಬೇಕು ಇದರಿಂದಾಗಿ ಸಂಸ್ಥೆಯ ಗ್ರಾಹಕರು ಆಶ್ಚರ್ಯದಿಂದ ತೆಗೆದುಕೊಳ್ಳುವುದಿಲ್ಲ ಮತ್ತು ಮೊದಲೇ ತಮ್ಮನ್ನು ಸಿದ್ಧಪಡಿಸಿಕೊಳ್ಳಬಹುದು ಈ ವೀಡಿಯೊ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು